ಹಲೋ ಆದ್ದರಿಂದ ನಾವು ಈಗ ವ್ಯವಸ್ಥಾಪಕ ಸೇವೆಗಳ ಸಮಕಾಲೀನ ವಿಷಯಗಳ ಕುರಿತು ನಮ್ಮ ಸಂವಾದದ 6 ನೇ ವಾರದಲ್ಲಿದ್ದೇವೆ ಕೊನೆಯ ಅಧಿವೇಶನದಲ್ಲಿ 5 ನೇ ವಾರವನ್ನು ಮುಕ್ತಾಯಗೊಳಿಸುವಾಗ ನಾನು ನಿಮಗಾಗಿ ಒಂದು ಪ್ರಶ್ನೆಯನ್ನು ಎತ್ತಿದ್ದೇನೆ ಮತ್ತು ಅದು ಮುಂಬೈ ಡಬ್ಬಾವಾಲಾಗಳು ಇಂದಿನಂತೆ 5 ವರ್ಷಗಳ ಕಾಲ ಪ್ರಸ್ತುತವಾಗಲು ಏನು ಮಾಡುತ್ತಾರೆ ಈಗ ವ್ಯವಹಾರದಲ್ಲಿ ನಾವು ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಇಂದು ಎಲ್ಲಿದ್ದೇವೆ ಸ್ಪರ್ಧೆಯ ವಿರುದ್ಧ ನಾವು ಹೇಗೆ ಜೋಡಿಸುತ್ತೇವೆ ನಮ್ಮ ಪ್ರಸ್ತುತ ಮಾರುಕಟ್ಟೆ ಪಾಲು ಏನು ಗ್ರಾಹಕರು ಇಂದು ನಮ್ಮ ಸೇವೆಗಳನ್ನು ಹೇಗೆ ಗ್ರಹಿಸುತ್ತಾರೆ ಅಥವಾ ನಾವು ಅಂತಹ ಪ್ರಶ್ನೆಗಳನ್ನು ಎತ್ತಿದಾಗ ನಮ್ಮ ಲಾಭದಾಯಕತೆಯನ್ನು ಹೆಚ್ಚಿಸಲು ನಾವು ಏನು ಮಾಡಬೇಕು ಅಥವಾ ಹೆಚ್ಚು ಮುಖ್ಯವಾಗಿ ಹೆಚ್ಚು ಗ್ರಾಹಕರನ್ನು ಸಂತೋಷಪಡಿಸಲು ನಾವು ಏನು ಮಾಡಬೇಕು ನಾವು ಅಂತಹ ಪ್ರಶ್ನೆಗಳನ್ನು ಎತ್ತಿದಾಗ ನಾವು ಕಾರ್ಯತಂತ್ರದ ಕ್ಷೇತ್ರದಲ್ಲಿದ್ದೇವೆ ಈ ವಾರದಲ್ಲಿ ಬೆಲೆಗಳಂತಹ ಸೇವೆಗಳ ನಿರ್ವಹಣೆಯ ಕೆಲವು ಪ್ರಮುಖ ಅಂಶಗಳನ್ನು ನಾವು ನೋಡುವಾಗ ನಾವು ಮೊದಲು ಕಾರ್ಯತಂತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ಮೂಲಭೂತ ಪರಿಗಣನೆಗಳನ್ನು ಪರಿಶೀಲಿಸುತ್ತೇವೆ ನಮ್ಮ ಸೇವಾ ವ್ಯವಹಾರಗಳಲ್ಲಿ ಇಂದು ಮತ್ತು ನಮ್ಮ ನಾಳೆಗಾಗಿ ನೀವು ಕೇಳಬೇಕಾದ ಪ್ರಶ್ನೆಗಳನ್ನು ನಾವು ನೋಡುತ್ತೇವೆ ಮತ್ತು ನಂತರ ಸೇವೆಗಳಲ್ಲಿನ ಜನರಂತೆ ಸೇವೆಗಳಲ್ಲಿನ ಪ್ರಕ್ರಿಯೆಯಂತೆ ನಾವು ಮೊದಲೇ ಚರ್ಚಿಸಿದ ವ್ಯವಹಾರದ ವಿಭಿನ್ನ ಅಂಶಗಳು ಹೇಗೆ ಎಂದು ನಾವು ನೋಡುತ್ತೇವೆ ಸೇವಾ ವ್ಯವಹಾರಗಳಲ್ಲಿ ಪ್ರಚಾರ ಮತ್ತು ನಾವು ಈ ವಾರ ಮುಂದಿನ ವಾರ ಬೆಲೆ ಮತ್ತು ಇತರ ಕಾರ್ಯತಂತ್ರದ ಸ್ವಲ್ಪ ಯುದ್ಧತಂತ್ರದ ವಿಷಯಗಳ ಬಗ್ಗೆ ನಾವು ಇಂದು ಮತ್ತು ನಾಳೆ ಕಾರ್ಯತಂತ್ರದ ಬಗ್ಗೆ ಚರ್ಚಿಸಲಿದ್ದೇವೆ ಆದ್ದರಿಂದ ತಂತ್ರ ಮೂಲಭೂತವಾಗಿ ಇದು ಒಂದು ಯೋಜನೆ ನಮ್ಮ ಗುರಿಗಳನ್ನು ಸಾಧಿಸುವ ಮಾರ್ಗ ಆದರೆ ಬಹಳ ಮುಖ್ಯವಾಗಿ ಅದು ಅಸ್ತಿತ್ವದಲ್ಲಿದೆ ನಿಸ್ಸಂಶಯವಾಗಿ ಅನೇಕ ಹಂತಗಳಲ್ಲಿ ಇದು ಇಡೀ ಸಂಸ್ಥೆಯನ್ನು ಒಳಗೊಳ್ಳುತ್ತದೆ ವ್ಯವಹಾರದ ಎಲ್ಲಾ ಕ್ರಿಯಾತ್ಮಕ ಕ್ಷೇತ್ರಗಳು ಪರಿಸ್ಥಿತಿಗಳು ಬದಲಾದಂತೆ ಆಯ್ಕೆಗಳು ಉತ್ತಮ ಆಯ್ಕೆಗಳು ಬುದ್ಧಿವಂತ ಆಯ್ಕೆಗಳನ್ನು ಮಾಡಲು ಇದು ನಮಗೆ ಸಹಾಯ ಮಾಡುತ್ತದೆ ಮತ್ತು ಮುಖ್ಯವಾಗಿ ಇದು ನಾವು ಹೊಂದಿರಬೇಕಾದ ಮೊದಲ ತಿಳುವಳಿಕೆಯಾಗಿದ್ದು ಕಾರ್ಯತಂತ್ರದಲ್ಲಿ ಅದು ಯಾವಾಗಲೂ Bಂದುವಿನಿಂದ A Bಂದುವಿಗೆ ಹೋಗುವುದು ಮತ್ತು ಈ ಹಂತವು ಬದಲಾಗುತ್ತಿರುವುದು ಬದಲಾಗುತ್ತಲೇ ಇರುತ್ತದೆ ಏಕೆಂದರೆ ಈ ಪ್ರಸ್ತುತ ಸ್ಥಾನದಲ್ಲಿ ವಿಭಿನ್ನ ಶಕ್ತಿಗಳು ಕಾರ್ಯನಿರ್ವಹಿಸುತ್ತಿವೆ ನಾವು ಅದನ್ನು ಶೀಘ್ರದಲ್ಲೇ ಚರ್ಚಿಸುತ್ತೇವೆ ಅದೇ ರೀತಿ ಚಟುವಟಿಕೆಗಳು ಸ್ಪರ್ಧಾತ್ಮಕ ಚಟುವಟಿಕೆಗಳು ತಂತ್ರಜ್ಞಾನ ಬದಲಾವಣೆಗಳು ಆರ್ಥಿಕ ನೀತಿ ಬದಲಾವಣೆಗಳು ಸಾಮಾಜಿಕ ಆದ್ಯತೆಯ ಬದಲಾವಣೆಗಳು ಹೀಗೆ ಇವೆ ಇದರ ಪರಿಣಾಮವಾಗಿ ಇದು ಎಲ್ಲಾ ರೀತಿಯ ದಿಕ್ಕುಗಳಲ್ಲಿ ಚಲಿಸುವ ಸಾಧ್ಯತೆಗಳನ್ನು ಸಹ ಹೊಂದಿದೆ ಆದ್ದರಿಂದ ಪಾಯಿಂಟ್ A ಶಿಫ್ಟಿಂಗ್ ಪಾಯಿಂಟ್ B ಪಾಯಿಂಟ್ ಶಿಫ್ಟಿಂಗ್ ಪಾಯಿಂಟ್ ಆದ್ದರಿಂದ ತಂತ್ರವು ರೇಖೀಯ A ಟು B ಪ್ರಕ್ರಿಯೆಯಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಇದು ಬದಲಾಗುತ್ತಿರುವ ಸ್ಥಾನ ಆದ್ದರಿಂದ ಇದರ ಪರಿಣಾಮವಾಗಿ ಇದು ಸ್ವಲ್ಪಮಟ್ಟಿಗೆ ವಿಕಸಿಸುತ್ತಿರುವ ಮೂಲವಾಗಿರಬಹುದು ನಾವು ಅಥವಾ ಬೆಟ್ಟವನ್ನು ಏರುವಾಗ ಬೆಟ್ಟದ ತುದಿ ಎಲ್ಲಿದೆ ಎಂದು ನಮಗೆ ಸಾಮಾನ್ಯವಾಗಿ ತಿಳಿದಿದೆ ಆದರೆ ನಾವು ಮುಂದುವರಿಯುತ್ತಿದ್ದಂತೆ ಕೆಲವೊಮ್ಮೆ ಭೂಕುಸಿತ ಉಂಟಾಗಬಹುದು ಕೆಲವೊಮ್ಮೆ ಕೆಲವು ನಿಮಗೆ ರಸ್ತೆಯ ಮಡಕೆ ರಂಧ್ರವನ್ನು ತಿಳಿದಿರಬಹುದು ಮತ್ತು ಕೆಲವು ಇರಬಹುದು ನಿಮಗೆ ಅಡಚಣೆ ತಿಳಿದಿದೆ ಬಹುಶಃ ಕೆಲವು ಹಸುಗಳು ರಸ್ತೆ ದಾಟುತ್ತಿವೆ ಆದ್ದರಿಂದ ನೀವು ನಿರ್ವಹಿಸಬೇಕಾಗುತ್ತದೆ ಮತ್ತು ಇಲ್ಲಿಯೇ ನಿರ್ವಹಣೆಯ ಪಾತ್ರ ಬರುತ್ತದೆ ವಿಕಾಸಗೊಳ್ಳುತ್ತಿರುವ ಪರಿಸ್ಥಿತಿಯನ್ನು ನಿರ್ವಹಿಸಿ ಮತ್ತು ಲಭ್ಯವಿರುವ ಉತ್ತಮ ಮಾರ್ಗವನ್ನು ನಿರ್ವಹಿಸಿ ಮತ್ತು ಆದ್ದರಿಂದ ಪರಿಸ್ಥಿತಿ ಬದಲಾವಣೆಯಂತೆ ಪರಿಸ್ಥಿತಿಗಳ ಬದಲಾವಣೆಗೆ ಅನುಗುಣವಾಗಿ ಆಯ್ಕೆಗಳನ್ನು ಮಾಡಬೇಕಾಗುತ್ತದೆ ಎಂದರ್ಥ ಆದ್ದರಿಂದ ಕಾರ್ಯತಂತ್ರದ ಚಿಂತನೆಯು ಬಹಳ ಮುಖ್ಯವಾದ ಅಂಶವಾಗಿದೆ ಈ ಸಂವಾದದ ಅವಧಿಗಳ ಆರಂಭದಿಂದಲೇ ನಾನು ಯೋಚಿಸುತ್ತಿದ್ದೇನೆ ನಾವು ವ್ಯವಸ್ಥೆಗಳ ಚಿಂತನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇಡೀ ಚಿತ್ರಗಳನ್ನು ನೋಡಿದ್ದೇವೆ ದೊಡ್ಡ ಚಿತ್ರವನ್ನು ನೋಡಿದ್ದೇವೆ ಸೂಕ್ಷ್ಮ ಚಿತ್ರದಂತೆ ಮತ್ತು ತಂತ್ರವು ವ್ಯವಸ್ಥೆಗಳ ದೃಷ್ಟಿಕೋನದಿಂದ ನೋಡುತ್ತಿದೆ ಏನಿದೆ ಮತ್ತು ಏನನ್ನು ನೋಡಬಹುದು ಎಂಬುದನ್ನು ವಿಶ್ಲೇಷಿಸುವ ಮೂಲಕ ಮತ್ತು ನಂತರ ಆಯ್ಕೆಗಳನ್ನು ಮಾಡುವ ಸಾಮರ್ಥ್ಯ ಆದ್ದರಿಂದ ಆ ವಿಶ್ಲೇಷಣೆಯ ಭಾಗವು ಇಲ್ಲಿದೆ ಏನಿದೆ ಎಂಬುದಕ್ಕೆ ಪ್ರತಿಕ್ರಿಯೆಯಾಗಿ ವಿಶ್ಲೇಷಣೆ ಮಾಡಲಾಗುತ್ತದೆ ಇದರರ್ಥ ಪರಿಸ್ಥಿತಿಯಲ್ಲಿ ನಿರೀಕ್ಷಿತ ಬದಲಾವಣೆಗಳು ಮತ್ತು ಆ ಮೂಲಕ ನಾವು ಯಾವುದರಿಂದ ಹೋಗುತ್ತೇವೆ ಇದು ಏನಾಗಬಹುದು ಎಂಬುದಕ್ಕೆ ಇದು ಒಂದು ಬಿಂದು ಇದು ಬಿಂದು ಮತ್ತು ನಾವು ಚರ್ಚಿಸಿದಂತೆ ಇದು ಅಸ್ಪಷ್ಟ ಸ್ಥಾನವಾಗಿದೆ ಇದು ಕೂಡ ಅಸ್ಪಷ್ಟ ಸ್ಥಾನವಾಗಿದೆ ಈಗ ಯಾವುದೇ ಪಠ್ಯ ಪುಸ್ತಕದಲ್ಲಿ ನೀವು ಕಂಡುಕೊಳ್ಳುವ ಕೆಲವು ತಿಳಿದಿರುವ ಅಥವಾ ಸಾಂಪ್ರದಾಯಿಕ ಅಥವಾ ವಸ್ತುಗಳನ್ನು ನೋಡೋಣ ಅದು ತಂತ್ರವು ಒಂದು ರೀತಿಯ ದೃಷ್ಟಿಯಿಂದ ಪ್ರಾರಂಭವಾಗುತ್ತದೆ ಅಲ್ಲಿ ನೀವು ಸಾಮಾನ್ಯವಾಗಿರಲು ಬಯಸುತ್ತೀರಿ ಅಪಹರಣದ ಉನ್ನತ ಮಟ್ಟದಲ್ಲಿ ಹೇಳಲಾಗಿದೆ ಆದ್ದರಿಂದ ಇದು ಅನೇಕ ವಿಭಿನ್ನ ಉದ್ದೇಶಗಳ ಉನ್ನತ ಮಟ್ಟದಲ್ಲಿ ಸಂಶ್ಲೇಷಿತ ನೋಟವಾಗಿದೆ ಆದರೆ ಅದರೊಂದಿಗೆ ಕೆಲಸ ಮಾಡಲು ಆ ದೃಷ್ಟಿಯನ್ನು ಅರಿತುಕೊಳ್ಳಲು ನಾವು ಸಾಮಾನ್ಯವಾಗಿ ಒಂದು ಮಿಷನ್ ಅನ್ನು ಹೊಂದಿಸುತ್ತೇವೆ ಅದರ ಗ್ರಾಹಕರಿಗೆ ಏನು ಸಾಧಿಸಲು ಪ್ರಯತ್ನಿಸುತ್ತಿದೆ ಎಂಬುದರ ಬಗ್ಗೆ ಸಂಸ್ಥೆಗಳ ಸ್ಪಷ್ಟ ನೋಟ ಈಗ ಇದು ಹೊಸ ಪ್ರಕಾರದ ಚಿಂತನೆಯಾಗಿದೆ ಮೊದಲಿಗೆ ನೀವು ಮುಖ್ಯವಾಗಿ ಹಣಕಾಸಿನ ಮತ್ತು ನಂತರ ಕಾರ್ಯತಂತ್ರದ ಪರಿಗಣನೆಗಳನ್ನು ನೋಡುತ್ತೀರಿ ಇದರರ್ಥ ಹೆಚ್ಚಿನ ಸ್ಪರ್ಧಾತ್ಮಕತೆ ಮತ್ತು ದೀರ್ಘಕಾಲೀನ ಮಾರುಕಟ್ಟೆ ಸ್ಥಾನಕ್ಕೆ ಕಾರಣವಾಗುವ ಫಲಿತಾಂಶಗಳು ಆದರೆ ಇಂದು ನಾವು ಸಂಸ್ಥೆಯು ಗ್ರಾಹಕರಿಗೆ ಏನು ಮಾಡಬಹುದೆಂಬುದನ್ನು ಪ್ರಾರಂಭಿಸುತ್ತೇವೆ ಇದು ಅಂತಹ ಯಾವುದೇ ಉನ್ನತ ಮಟ್ಟದ ವ್ಯವಸ್ಥಾಪಕ ಪರಿಗಣನೆಯ ಆರಂಭಿಕ ಹಂತ ಮತ್ತು ಅಂತ್ಯದ ಹಂತವಾಗಿದೆ ಆದ್ದರಿಂದ ಈ ಉದ್ದೇಶಿತ ವ್ಯವಹಾರದ ಸ್ಥಾನವೆಂದರೆ ನಾವು ಈ ಹಂತ B ಯಂತೆ ಚರ್ಚಿಸುತ್ತಿದ್ದೇವೆ ನಮ್ಮ ಪ್ರಸ್ತುತ ಸ್ಥಾನವನ್ನು ನೀಡಿದರೆ ನಮ್ಮಲ್ಲಿರುವ ಸಂಪನ್ಮೂಲಗಳ ಪ್ರಕಾರ ನಮ್ಮಲ್ಲಿರುವ ಸಾಮರ್ಥ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಅತ್ಯುತ್ತಮ ಸ್ಥಾನ ಯಾವುದು ಎಂದು ಆದ್ದರಿಂದ ನೀವು ನೋಡಬಹುದು ಇದು ಸಂವಾದಾತ್ಮಕ ಪ್ರಕ್ರಿಯೆಯ ಒಳಗೆ ಮತ್ತು ಒಳಗೆ ಒಂದು ರೀತಿಯದ್ದಾಗಿದೆ ಹೊರಗಡೆ ನಾವು ಹೊರಗಿನ ಪರಿಸ್ಥಿತಿಯನ್ನು ನೋಡುತ್ತೇವೆ ಮತ್ತು ಒಳಗೆ ಅಂದರೆ ಅರ್ಥ ನಾವು ನಮ್ಮ ಆಂತರಿಕ ಸಾಮರ್ಥ್ಯಗಳನ್ನು ನೋಡುತ್ತೇವೆ ಇತ್ಯಾದಿ ಆದ್ದರಿಂದ ಕೆಲವೊಮ್ಮೆ ತಂತ್ರ ಸಾಹಿತ್ಯದಲ್ಲಿ ಇವು ಎರಡು ವಿಭಿನ್ನ ವಿಧಾನಗಳಾಗಿ ಚಿತ್ರಿಸಲಾಗಿದೆ ಇದನ್ನು ನಾವು ತಂತ್ರದ ಸ್ಥಾನದ ನೋಟ ಎಂದು ಕರೆಯುತ್ತೇವೆ ಇದರರ್ಥ ನಾವು ಎಲ್ಲಿದ್ದೇವೆ ಮತ್ತು ನಾವು ಎಲ್ಲಿ ಇರಬೇಕೆಂದು ಬಯಸುತ್ತೇವೆ ಮತ್ತು ಇನ್ನೊಂದು ತಂತ್ರದ ಸಂಪನ್ಮೂಲ ದೃಷ್ಟಿಕೋನ ಇದರರ್ಥ ನಮ್ಮ ಸಾಮರ್ಥ್ಯಗಳು ಏನೆಂದು ಯೋಚಿಸಿ ಆದ್ದರಿಂದ ಯಾರಾದರೂ ಕೆಲವು ಜನರು ಈ ಸಂಕ್ಷಿಪ್ತ ರೂಪಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸಿದ್ದಾರೆ ಅದು ನೀವು ಇಲ್ಲಿ ನೋಡುವಂತೆ ನಿಮಗೆ ಮಿಷನ್ ಇದೆ ತದನಂತರ ಆ ಕಾರ್ಯಾಚರಣೆಯಿಂದ ನಿಮಗೆ ಉದ್ದೇಶಗಳಿವೆ ಆದ್ದರಿಂದ ಇದು ವಸ್ತುನಿಷ್ಠವಾಗಿದೆ ಅಂದರೆ ಮಿಷನ್ ಅನ್ನು ಕಾರ್ಯಕ್ಷಮತೆಯ ಗುರಿಗಳಾಗಿ ಪರಿವರ್ತಿಸುವುದು ಮತ್ತು ಅದರಿಂದ ಕಾರ್ಯತಂತ್ರ ಮತ್ತು ತಂತ್ರಗಳು ಹೊರಬರುತ್ತವೆ ಈಗ COST ನ ಪರ್ಯಾಯ ಸೂತ್ರೀಕರಣವಿದೆ ಅದು ನಿಮ್ಮ ಸಾಮರ್ಥ್ಯಗಳು ಮತ್ತು ಆ ಸಾಮರ್ಥ್ಯಗಳನ್ನು ನಿಮ್ಮ ಅವಕಾಶಗಳಿಗೆ ಹೊಂದಿಸಿ ಮತ್ತು ಅಲ್ಲಿಂದ ನೀವು ನಿಮ್ಮ ಕಾರ್ಯತಂತ್ರ ಮತ್ತು ತಂತ್ರಗಳನ್ನು ವಿನಿಯೋಗಿಸಿ ನಿಮ್ಮ ತಂತ್ರ ಮತ್ತು ತಂತ್ರಗಳನ್ನು ವಿಕಸಿಸಿ ಈಗ ಇಂದು ನಾನು ಹೇಳುತ್ತೇನೆ ವಾಸ್ತವವಾಗಿ ಇವು ಎರಡೂ ಅಥವಾ ವಿಧಾನಗಳಿಗೆ ಅಲ್ಲ ಆದರೆ ಎರಡೂ ವಿಧಾನಗಳು ಪ್ರಸ್ತುತವಾಗುತ್ತವೆ ಆದರೆ ಎರಡರ ಪ್ರಾಮುಖ್ಯತೆ ಆದ್ದರಿಂದ ಈಗ ನಾನು ಹೇಳುತ್ತೇನೆ ಅದು x ಗೆ ಹೆಚ್ಚು ಪ್ಲಸ್ ವೈ ಆಗಿ COST ಗೆ ಆದ್ದರಿಂದ ಈ x ಮತ್ತು y ಮೌಲ್ಯಗಳು ಬದಲಾಗಬಹುದು ಒಂದು ನಿರ್ದಿಷ್ಟ ರೀತಿಯ ಉದ್ಯಮದಲ್ಲಿ ಒಂದು ನಿರ್ದಿಷ್ಟ ರೀತಿಯ ಪರಿಸ್ಥಿತಿಯಲ್ಲಿ ಒಂದು ನಿರ್ದಿಷ್ಟ ಪ್ರಕಾರದ ಸಂಸ್ಥೆಗೆ ಅಥವಾ ಇತರ ಕೆಲವು ಸಂದರ್ಭಗಳಲ್ಲಿ ಇದು ಹೆಚ್ಚಿನ ಮಟ್ಟದ ಪ್ರಾಮುಖ್ಯತೆಯನ್ನು ಹೊಂದಿರಬಹುದು ಆದ್ದರಿಂದ ಈ x ಅನ್ನು ಹೆಚ್ಚು ಪ್ಲಸ್ ವೈ ಆಗಿ ಪರಿವರ್ತಿಸಿದರೆ ಅದು ಹೈಲೈಟ್ ಮಾಡಲು ಒಂದು ರೀತಿಯ ಸಾಂಕೇತಿಕ ಪ್ರಸ್ತುತಿಯಂತೆ ಎರಡೂ ವಿಧಾನಗಳ ಸಾಪೇಕ್ಷ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಲು ಮುಖ್ಯವಾಗಿದೆ ಆದ್ದರಿಂದ ಆ ವಿಶ್ಲೇಷಣೆಯು ನಾವು ಹೆಚ್ಚು ಮತ್ತು ವೆಚ್ಚದ ಮಿಶ್ರಣವನ್ನು ಹೇಗೆ ರೂಪಿಸಬೇಕು ಎಂಬುದಕ್ಕೆ ಕಾರಣವಾಗುತ್ತದೆ ಸಾಧಾರಣವಾಗಿ ಅಥವಾ ಜನಪ್ರಿಯವಾಗಿ ಉದ್ದೇಶಗಳನ್ನು ಈ ರೀತಿ ವ್ಯಾಖ್ಯಾನಿಸಲಾಗಿದೆ ಇದು ಗಳಿಕೆಯ ಬೆಳವಣಿಗೆಯನ್ನು ವರ್ಷಕ್ಕೆ 10 ರಿಂದ 15 ಪ್ರತಿಶತದವರೆಗೆ ಹೆಚ್ಚಿಸುತ್ತದೆ ಅಥವಾ 2 ವರ್ಷಗಳಲ್ಲಿ 15 ರಿಂದ 20 ಪ್ರತಿಶತದವರೆಗೆ ಆರ್ಒಐ ಎಂದು ಕರೆಯಲ್ಪಡುವ ಸಂಕ್ಷಿಪ್ತ ಹೂಡಿಕೆಯ ಲಾಭವನ್ನು ಹೆಚ್ಚಿಸುತ್ತದೆ ಅಥವಾ ಅಂತಹದ್ದೇನಾದರೂ ಅದರಲ್ಲಿ ನಾವು 3 ವರ್ಷಗಳಲ್ಲಿ ಮಾರುಕಟ್ಟೆ ಪಾಲನ್ನು 18 ರಿಂದ 22 ಪ್ರತಿಶತಕ್ಕೆ ಹೆಚ್ಚಿಸಬಹುದು ಅಥವಾ 2018 15 17 ರೊಳಗೆ ಗ್ರಾಹಕ ಸೇವೆಯ ಗುಣಮಟ್ಟದ ಬಗ್ಗೆ ನಮ್ಮ ಪ್ರತಿಸ್ಪರ್ಧಿಗಳನ್ನು ತೆಗೆದುಕೊಳ್ಳಬಹುದು ಮತ್ತೆ 2000 ರ ವೇಳೆಗೆ ಪ್ರತಿಸ್ಪರ್ಧಿಗಳಿಗಿಂತ ಕಡಿಮೆ ಒಟ್ಟಾರೆ ವೆಚ್ಚವನ್ನು ಪಡೆದುಕೊಳ್ಳಿ ಆದ್ದರಿಂದ ತಾತ್ಕಾಲಿಕ ಅಂಶ ಸಮಯದ ಅಂಶವು ಯಾವ ಸಮಯಕ್ಕೆ ನೀವು ಸಾಧಿಸಲು ಬಯಸುತ್ತೀರಿ ಆದ್ದರಿಂದ ನಾವು ಈ ರೀತಿಯ ಕಾರ್ಯತಂತ್ರದ ಹೇಳಿಕೆಗಳಿಗೆ ಬಂದಾಗ ಈ ಸ್ಲೈಡ್ ಮುಖ್ಯಾಂಶಗಳು ಏನು ಮಾಡುತ್ತವೆ ಎಂದರೆ ಸಾಮಾನ್ಯವಾಗಿ ನಾವು ಸ್ಪಷ್ಟವಾದ ಗರಿಗರಿಯಾದ ಸಂಖ್ಯೆಗಳನ್ನು ಮತ್ತು ಸಮಯದ ಆಯಾಮವನ್ನು ನಿರ್ದಿಷ್ಟಪಡಿಸಲು ಬಯಸುತ್ತೇವೆ ಆದ್ದರಿಂದ ಈ ಹೊತ್ತಿಗೆ ನೀವು ಇದನ್ನು ಸಾಧಿಸಲು ಬಯಸುತ್ತೀರಿ ಇದು ಇದು ಎಂದು ನಮಗೆ ತಿಳಿದಿದೆ ಈಗ ನಿಸ್ಸಂಶಯವಾಗಿ ಇದು ಸ್ವಲ್ಪ ಉನ್ನತ ಮಟ್ಟದ ಗುರಿಯಾಗಿದೆ ನಾವು ಅದನ್ನು ನಿರ್ದಿಷ್ಟ ಕ್ರಿಯೆಗಳಿಗೆ ಭಾಷಾಂತರಿಸಬೇಕಾಗಿದೆ ಮತ್ತು ಅದು ನಿಮ್ಮ ಕಾರ್ಯತಂತ್ರವು ಯುದ್ಧತಂತ್ರದ ಯೋಜನೆ ವಾರ್ಷಿಕ ಯೋಜನೆ 2 ವರ್ಷಗಳ ಯೋಜನೆ ಅಥವಾ 3 ವರ್ಷಗಳ ಯೋಜನೆ ಮತ್ತು ಮುಂತಾದವುಗಳಿಗೆ ಕಾರಣವಾಗುತ್ತದೆ ಎಂದು ನಿಮಗೆ ತಿಳಿದಾಗ ಒಂದು ಸಮಯದಲ್ಲಿ ಜನರು 5 ವರ್ಷಗಳ ಯೋಜನೆಯನ್ನು ಮಾಡುತ್ತಿದ್ದರು ಈ ದಿನಗಳು ಕೇವಲ ಒಂದು ರೀತಿಯ ಸಾಮಾನ್ಯ ಗುರಿ ಹೊಂದಿಕೆಯಾಗಬಹುದು ಆದರೆ ನಿಜವಾಗಿಯೂ 5 ವರ್ಷಗಳು ಎಲ್ಲವನ್ನೂ ವಿವರವಾಗಿ ಉಚ್ಚರಿಸಲು ಈಗ ತುಂಬಾ ಉದ್ದವಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ಈ ದಿನಗಳಲ್ಲಿ ನಾವು 1 ರಿಂದ 2 ವರ್ಷಗಳ ವಿವರವಾದ ಯೋಜನೆಯನ್ನು ಮಾಡುತ್ತೇವೆ ಅದನ್ನು ನಾವು ಪ್ರತಿ ತ್ರೈಮಾಸಿಕದಲ್ಲಿ ಪರಿಶೀಲಿಸುತ್ತೇವೆ ಆದರೆ ನಾವು ಒಂದು ರೀತಿಯ ಲಕ್ಷ್ಯದ ಕೆಲವು ಗುರಿಗಳನ್ನು ಹೊಂದಿರಬಹುದು ಅಲ್ಲಿ ನಾವು ಈಗ 5 ವರ್ಷಗಳಲ್ಲಿ ಇರಬೇಕೆಂದು ಬಯಸುತ್ತೇವೆ ಆದರೆ ತಂತ್ರವನ್ನು ಹೇಳುವ ಈ ಸಾಮಾನ್ಯ ಸಾಂಪ್ರದಾಯಿಕ ವಿಧಾನದಿಂದ ಪ್ರಾರಂಭಿಸುವ ಬದಲು ಸಾಮಾನ್ಯವಾಗಿ ಇದನ್ನು ಹಣಕಾಸಿನ ಸಂಖ್ಯೆಗಳು ಮತ್ತು ಒಂದು ನಿರ್ದಿಷ್ಟ ಮಾರುಕಟ್ಟೆ ಪಾಲು ಇತ್ಯಾದಿ ಆಧಾರಿತ ಸಂಖ್ಯೆಗಳ ವಿಷಯದಲ್ಲಿ ಕುಳಿತುಕೊಳ್ಳುವುದು ಎಂದರ್ಥ ಇಂದಿನ ಜಗತ್ತಿನಲ್ಲಿ ಗ್ರಾಹಕರನ್ನು ಹೇಗೆ ತೃಪ್ತಿಪಡಿಸುವುದು ಎಂದು ಪ್ರಾರಂಭಿಸುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ ಮತ್ತು ನಮ್ಮ ಪ್ರಸ್ತುತ ಗ್ರಾಹಕರು ಮತ್ತು ಭವಿಷ್ಯದ ಗ್ರಾಹಕರನ್ನು ಹೇಗೆ ಸಂತೋಷಪಡಿಸಬೇಕು ಎಂದು ನಾನು ಹೇಳುತ್ತೇನೆ ಈ ಹಂತದಲ್ಲಿ ನಾವು ಪ್ರಾರಂಭಿಸಬೇಕಾದ ತಂತ್ರ ಎಂದು ನಾನು ಹೇಳುತ್ತೇನೆ ನಾವು ಈ ರೀತಿ ಯೋಚಿಸಿದರೆ ಇದರರ್ಥ ಈ ಸೆಟ್ ಕಾರ್ಯತಂತ್ರದ ಗುಂಪಿನ ಆರ್ಥಿಕ ಸೆಟ್ ಈ ಗುಂಪಿನೊಂದಿಗೆ ಸಂವಹನ ನಡೆಸಬೇಕು ಆದ್ದರಿಂದ ಗುಣಾತ್ಮಕ ಸೆಟ್ ಮತ್ತು ಪರಿಮಾಣಾತ್ಮಕ ಸೆಟ್ ಗ್ರಾಹಕರ ಸಂತೋಷದ ಅಂಶಗಳು ಮತ್ತು ಹಣಕಾಸಿನ ಸಂಖ್ಯೆಗಳನ್ನು ಸಮತೋಲನಗೊಳಿಸಬೇಕು ಸಮತೋಲಿತ ಸ್ಕೋರ್ಕಾರ್ಡ್ನ ಪರಿಕಲ್ಪನೆ ಇದೆ ಅಲ್ಲಿ ನಾವು ಸಮತೋಲನಗೊಳಿಸಲು ಪ್ರಯತ್ನಿಸಿದ್ದೇವೆ ಈ ರೀತಿಯ ಮಾರುಕಟ್ಟೆ ಉದ್ದೇಶಗಳು ಅಥವಾ ಆಂತರಿಕ ಮಾನವ ಸಂಪನ್ಮೂಲ ಆಧಾರಿತ ಬಾಹ್ಯ ಉದ್ದೇಶಗಳು ಪರಿಸ್ಥಿತಿ ವಿಶ್ಲೇಷಣೆ ಮತ್ತು ಉದ್ದೇಶಗಳು ಮತ್ತು ಪರಸ್ಪರ ಕ್ರಿಯೆಯು ಬಹಳ ಮುಖ್ಯವಾಗಿದೆ ಆದ್ದರಿಂದ ಹಣಕಾಸಿನ ಗುರಿಗಳು ಸಂಖ್ಯೆ ಆಧಾರಿತ ಗುರಿಗಳು ಸಾಮರ್ಥ್ಯದ ಗುರಿಗಳು ಮತ್ತು ಸೇವಾ ವ್ಯವಹಾರದೊಂದಿಗೆ ಸಂವಾದಾತ್ಮಕವಾಗಿರಬೇಕು ವಿಶೇಷವಾಗಿ ಸೇವಾ ನೌಕರರ ಸಂತೋಷದ ಗುರಿಗಳು ಗ್ರಾಹಕರ ಸಂತೋಷದ ಗುರಿಗಳಿಗೆ ಕಾರಣವಾಗುತ್ತವೆ ಆದ್ದರಿಂದ ಗ್ರಾಹಕರ ಸಂತೋಷವು ಸೇವಾ ವ್ಯವಹಾರದಲ್ಲಿ ನಿಜವಾದ ಕಾರ್ಯತಂತ್ರದ ಉದ್ದೇಶವಾಗಿರಬೇಕು ನಮಗೆ ಭವಿಷ್ಯದ ಗ್ರಾಹಕರು ಬೇಕು ಆದರೆ ಸೇವೆಗಳ ವ್ಯವಹಾರದಲ್ಲಿ ನಮ್ಮ ಪ್ರಸ್ತುತ ಗ್ರಾಹಕರಿಗೆ ಹೆಚ್ಚು ಮಹತ್ವದ್ದಾಗಿರಬೇಕು ಎಂದು ನಾವು ಅನೇಕ ಹಿಂದಿನ ಅಧಿವೇಶನಗಳಲ್ಲಿ ಚರ್ಚಿಸಿದ್ದೇವೆ ಅವರಿಗಾಗಿ ನಾವು ಇನ್ನೇನು ಮಾಡಬಹುದು ಇದು ಮಾರುಕಟ್ಟೆ ಪಾಲುಗಿಂತ ವಾಲೆಟ್ ಪಾಲು ಅಥವಾ ಗ್ರಾಹಕರ ಮನಸ್ಸಿನ ಹಂಚಿಕೆಯ ತಂತ್ರವಾಗಿದೆ ಆದ್ದರಿಂದ ನಮ್ಮ ಅಸ್ತಿತ್ವದಲ್ಲಿರುವ ಗ್ರಾಹಕರನ್ನು ನಮ್ಮ ಮಾರ್ಕೆಟಿಂಗ್ ಕಾರ್ಯತಂತ್ರದ ಭಾಗವಾಗಿಸಲು ಅವರನ್ನು ನಮ್ಮ ವಕೀಲರನ್ನಾಗಿ ಮಾಡಲು ನಾವು ಇನ್ನೇನು ಮಾಡಬಹುದೆಂದು ನಾವು ಮೊದಲು ನೋಡಬೇಕು ಮತ್ತು ಇದು ನಾವು ಮತ್ತೆ ಮತ್ತೆ ಚರ್ಚಿಸಿದ ವಿಷಯವಾಗಿದೆ ಇದು ಗ್ರಾಹಕ ಮತ್ತು ಸಹ ಸಹಕಾರ ಗ್ರಾಹಕರೊಂದಿಗೆ ನಮ್ಮ ಕಾರ್ಯತಂತ್ರವನ್ನು ರಚಿಸುವುದು ಇದನ್ನು ನಾವು ಹಲವಾರು ಬಾರಿ ಚರ್ಚಿಸಿದ್ದೇವೆ ಮತ್ತು ಇದು ಇಂದಿನ ಸೇವೆಗಳ ವ್ಯವಹಾರದಲ್ಲಿ ಮಹತ್ವದ್ದಾಗಿದೆ ಮತ್ತು ಅದು ಭವಿಷ್ಯದ ಗ್ರಾಹಕರಿಗೆ ನಮ್ಮ ಕಾರ್ಯತಂತ್ರಕ್ಕೆ ಕಾರಣವಾಗಬಹುದು ಏಕೆಂದರೆ ಗ್ರಾಹಕರು ಈಗ ನಮ್ಮ ಮಾರ್ಕೆಟಿಂಗ್ ತಂಡದ ಭಾಗವಾಗಿದೆ ಆದ್ದರಿಂದ ಮೊದಲು ಪ್ರಸ್ತುತ ಗ್ರಾಹಕರ ಮೇಲೆ ಕೇಂದ್ರೀಕರಿಸುವುದು ಇದು ಭವಿಷ್ಯದ ಗ್ರಾಹಕರಿಗೆ ಕಾರಣವಾಗುತ್ತದೆ ಮತ್ತು ನಾವು ಅವರನ್ನು ಹೇಗೆ ಆನಂದಿಸುತ್ತೇವೆ ಮತ್ತು ಭವಿಷ್ಯದ ಗ್ರಾಹಕರಿಗೆ ಈ ರೀತಿಯ ಬೆಳವಣಿಗೆ ಸಾಂಸ್ಥಿಕ ಸಾಮರ್ಥ್ಯವನ್ನು ವಿಸ್ತರಿಸುವುದು ಸಾವಯವ ಬೆಳವಣಿಗೆಯಿಂದ ಬರಬಹುದು ಇದರರ್ಥ ವ್ಯವಹಾರದೊಳಗಿನ ಮೂಲಸೌಕರ್ಯಗಳನ್ನು ಹೆಚ್ಚಿಸುವ ಮೂಲಕ ನಮ್ಮ ಸ್ವಂತ ಸಾಮರ್ಥ್ಯಗಳನ್ನು ವಿಕಸನಗೊಳಿಸುವ ಮೂಲಕ ಇದು ಸ್ವಾಧೀನದ ಮೂಲಕ ಅಜೈವಿಕ ಬೆಳವಣಿಗೆ ಎಂದು ಕರೆಯಲ್ಪಡುವ ಮೂಲಕವೂ ಬರಬಹುದು ಆದರೆ ಮತ್ತೆ ಸೇವೆಗಳ ವ್ಯವಹಾರದಲ್ಲಿ ಒಬ್ಬರು ವಾದಿಸಬಹುದು ಮತ್ತು ಇದು ಅನೇಕ ವ್ಯವಹಾರಗಳಲ್ಲಿ ಸಾಕಷ್ಟು ಪ್ರಸ್ತುತವಾಗಿದೆ ಆದರೆ ಕೆಲವು ವ್ಯವಹಾರಗಳಲ್ಲಿ ವಿಭಿನ್ನವಾಗಿರಬಹುದು ಅದು ಆಂತರಿಕ ಬೆಳವಣಿಗೆ ಸಾವಯವ ಬೆಳವಣಿಗೆಗೆ ಪ್ರಾಥಮಿಕ ಒತ್ತು ನೀಡಬೇಕು ಆದರೆ ಬದಲಾಗುತ್ತಿರುವ ಸ್ಥಿತಿಗೆ ಪ್ರತಿಕ್ರಿಯಿಸುವಾಗ ಕೆಲವೊಮ್ಮೆ ಸ್ವಾಧೀನವು ಮುಖ್ಯವಾಗಬಹುದು ಏಕೆಂದರೆ ಮಾರುಕಟ್ಟೆ ಆಂತರಿಕವಾಗಿ ಬೆಳೆಯುವ ನಿಮ್ಮ ಸಾಮರ್ಥ್ಯಕ್ಕಿಂತ ವೇಗವಾಗಿ ದರದಲ್ಲಿ ಬೆಳೆಯುತ್ತಿದ್ದರೆ ನಂತರ ನೀವು ತೃಪ್ತಿಕರವಾಗಿ ಬೆಳೆಯುತ್ತಿದ್ದರೂ ಸಹ ನೀವು ಮಾರುಕಟ್ಟೆಯ ಸ್ಥಾನದ ದೃಷ್ಟಿಯಿಂದ ಕೆಳಕ್ಕೆ ಇಳಿಯಬಹುದು ಅಂತಹ ಸಂದರ್ಭದಲ್ಲಿ ಸ್ವಾಧೀನಪಡಿಸಿಕೊಂಡ ಕಂಪನಿಯನ್ನು ರಚಿಸುವುದು ಅಥವಾ ಸಂಬಂಧಿತ ಕಂಪನಿಯೊಂದಿಗೆ ವಿಲೀನಗೊಳ್ಳುವುದು ಅಥವಾ ಕೆಲವೊಮ್ಮೆ ಜಂಟಿ ಉದ್ಯಮಗಳನ್ನು ರಚಿಸುವುದು ಮುಖ್ಯವಾಗಬಹುದು ಈ ವಿವರಗಳನ್ನು ನಾವು ನಂತರದ ಅಧಿವೇಶನಗಳಲ್ಲಿ ಚರ್ಚಿಸುತ್ತೇವೆ ಈ ಮೈತ್ರಿಗಳು ಮತ್ತು ನೆಟ್ವರ್ಕ್ಗಳನ್ನು ರೂಪಿಸುವ ವಿವಿಧ ಪರ್ಯಾಯಗಳು ಮತ್ತು ಹೀಗೆ ಆದರೆ ನಿಮ್ಮ ಹೊಸ ಅವಕಾಶಗಳನ್ನು ಲಾಭ ಮಾಡಿಕೊಳ್ಳಲು ನಾವು ಉತ್ತಮ ಮಾರ್ಗಗಳನ್ನು ಕಂಡುಹಿಡಿಯಲು ಬಯಸುತ್ತಿರುವಾಗ ನಮ್ಮ ಪ್ರಸ್ತುತ ಗುರಿ ನಮ್ಮ ಪ್ರಸ್ತುತ ಗ್ರಾಹಕರನ್ನು ಹೆಚ್ಚು ಹೆಚ್ಚು ಸಂತೋಷಪಡಿಸುವುದು ಹೇಗೆ ಎಂದು ನಾನು ಹೇಳಿದಂತೆ ಆದ್ದರಿಂದ ನಾವು ಸೇವಾ ವ್ಯವಹಾರದಲ್ಲಿ ಬಲವಾದ ಮತ್ತು ಬಲವಾದ ಸ್ಥಾನವನ್ನು ಪಡೆದುಕೊಳ್ಳಬಹುದು ಇದು ಬಹಳ ಮುಖ್ಯ ಏಕೆಂದರೆ ಸೇವೆಗಳಲ್ಲಿ ವ್ಯವಹಾರಕ್ಕೆ ಪ್ರವೇಶಕ್ಕೆ ತಡೆ ಕಡಿಮೆ ಇನ್ನೊಬ್ಬ ಸ್ಪರ್ಧಿ ಸುಲಭವಾಗಿ ನಿಮ್ಮ ಸ್ಥಾನವನ್ನು ತೆಗೆದುಕೊಳ್ಳಬಹುದು ಉತ್ಪನ್ನ ವ್ಯವಹಾರದಲ್ಲಿ ಭಿನ್ನವಾಗಿ ನೀವು ಕಡಿಮೆ ಕಾನೂನು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಿರಿ ನಿಮ್ಮ ಪ್ರಸ್ತುತ ಮಾರುಕಟ್ಟೆ ಸ್ಥಾನವನ್ನು ರಕ್ಷಿಸಬೇಕು ಆದ್ದರಿಂದ ನಿಮ್ಮ ಪ್ರಸ್ತುತ ಗ್ರಾಹಕರನ್ನು ಸಂತೋಷಪಡಿಸುವ ನಿಮ್ಮ ಸಾಮರ್ಥ್ಯದ ಮೇಲೆ ನಿರಂತರವಾಗಿ ಸುಧಾರಿಸಲು ಅತ್ಯುತ್ತಮವಾಗಿ ಉಳಿಯಲು ಉತ್ತಮ ಮಾರ್ಗವಾಗಿದೆ ಆದ್ದರಿಂದ ಅವರು ನಿಮ್ಮೊಂದಿಗಿದ್ದಾರೆ ಅವರು ಹೊಸ ನಿರ್ವಹಣಾ ಪ್ರಕ್ರಿಯೆಗಳು ರಚನೆಗಳನ್ನು ರಚಿಸುತ್ತಿದ್ದಾರೆ ಮತ್ತು ಹೊಸ ಗ್ರಾಹಕರನ್ನು ಹೇಗೆ ಪಡೆಯುವುದು ಎಂದು ಅವರು ನಿಮಗೆ ಹೇಳುತ್ತಿದ್ದಾರೆ ಆದ್ದರಿಂದ ಗ್ರಾಹಕರು ಡ್ರೈವಿಂಗ್ ಸೀಟನ್ನು ನಿಮ್ಮೊಂದಿಗೆ ಬೆಳವಣಿಗೆಗಾಗಿ ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಗ್ರಾಹಕರ ಕಾರ್ಯತಂತ್ರದ ಸ್ಥಾನವನ್ನು ಗಾತ್ರದ ಸೇವಾ ವ್ಯವಹಾರದ ಸಂಪರ್ಕಗಳಲ್ಲಿ ಸಾಕಷ್ಟು ಬರೆಯಲಾಗಿದೆ ಆದ್ದರಿಂದ ಬೋರ್ಡ್ ರೂಂನಲ್ಲಿ ಗ್ರಾಹಕರಂತಹ ಶೀರ್ಷಿಕೆಗಳಿವೆ ಆದ್ದರಿಂದ ಇದರರ್ಥ ಇಂದು ಗ್ರಾಹಕರು ನಿಮ್ಮಿಂದ ಬರುವ ಸರಳ ಒಳಹರಿವುಗಳಲ್ಲ ನೀವು ಪ್ರಚಾರವನ್ನು ನಡೆಸುವಾಗ ಕೆಲವು ಸಮಯಗಳನ್ನು ತಿಳಿದಿರುತ್ತೀರಿ ನೀವು ಗ್ರಾಹಕರ ಒಳಹರಿವುಗಳನ್ನು ಕಾರ್ಯತಂತ್ರದ ಮಟ್ಟದಲ್ಲಿ ನೀತಿ ತಯಾರಿಕೆಯಲ್ಲಿ ಹೊಂದಿರುವಿರಿ ಮಟ್ಟ ಬೋರ್ಡ್ ಮಟ್ಟದಲ್ಲಿ ನಿಮ್ಮ ಸಹಗ್ರಾಹಕರು ಇಂದು ಉತ್ತಮ ಸೇವಾ ವ್ಯವಹಾರದಲ್ಲಿ ಆರಿಸಿಕೊಳ್ಳುತ್ತಾರೆ ಆದ್ದರಿಂದ ಈ ಸ್ಲೈಡ್ನೊಂದಿಗೆ ನಾವು ಮುಕ್ತಾಯಗೊಳಿಸುತ್ತೇವೆ ಅದು ಕಾರ್ಯತಂತ್ರದ ಚಿಂತನೆ ದೃಷ್ಟಿ ವಿಶ್ಲೇಷಣೆ ವ್ಯವಸ್ಥೆಗಳ ದೃಷ್ಟಿಕೋನದಿಂದ ದೀರ್ಘಾವಧಿಯತ್ತ ಗಮನ ಹರಿಸಬಹುದು ಆದರೆ ನಾವು ಯೋಚಿಸಬೇಕು ಹಿಂದಿನ ಮತ್ತು ವರ್ತಮಾನದ ದೃಷ್ಟಿಯಿಂದ ಆದ್ದರಿಂದ ವರ್ತಮಾನ ಮತ್ತು ಭವಿಷ್ಯ ಆದರೆ ವರ್ತಮಾನವು ಬಹಳ ಮುಖ್ಯವಾದುದು ನಾವು ಆಗಾಗ್ಗೆ ಕಾರ್ಯತಂತ್ರದ ಚಿಂತನೆಯು ಭವಿಷ್ಯದ ಚಿಂತನೆಯ ಬಗ್ಗೆ ಯೋಚಿಸುತ್ತಿದ್ದೆವು ಆದರೆ ಇಂದು ನಾನು ಹೇಳುವುದಿಲ್ಲ ಸೇವಾ ವ್ಯವಹಾರದಲ್ಲಿ ಒತ್ತು ನೀಡುವುದು ನಿಮ್ಮ ವರ್ತಮಾನದಿಂದ ಪ್ರಾರಂಭವಾಗುತ್ತದೆ ನಿಮ್ಮ ಪ್ರಸ್ತುತ ಗ್ರಾಹಕರೊಂದಿಗೆ ಪ್ರಾರಂಭಿಸಿ ನಿಮ್ಮ ಪ್ರಸ್ತುತ ಸ್ಥಾನದಿಂದ ಪ್ರಾರಂಭಿಸಿ ಮತ್ತು ಆ ಸ್ಥಾನವನ್ನು ನೀವು ಹೇಗೆ ಅನಿಯಂತ್ರಿತವಾಗಿಸಬಹುದು ಎಂಬುದನ್ನು ನೋಡಿ ಆದ್ದರಿಂದ ನೀವು ಆಕ್ರಮಣಕಾರಿ ಮಾರುಕಟ್ಟೆ ತಂತ್ರವನ್ನು ಹೊಂದಿರಬಹುದು ಆದರೆ ಯಾವುದೇ ರೀತಿಯಲ್ಲಿ ನೀವು ನಿಜವಾಗಿಯೂ ನಿರ್ಲಕ್ಷಿಸಲಾಗುವುದಿಲ್ಲ ಮತ್ತು ನಿಮ್ಮ ಪ್ರಸ್ತುತ ಸ್ಥಾನಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನು ಪಡೆಯಬೇಕು ಎಂದು ನಾನು ಹೇಳುತ್ತೇನೆ ಮತ್ತು ನಾನು ಅದನ್ನು ರಕ್ಷಣಾತ್ಮಕ ಸ್ಥಾನ ಎಂದು ಕರೆಯುವುದಿಲ್ಲ ನಾನು ಅದನ್ನು ಧಾರಣ ಸ್ಥಾನ ಬಲವರ್ಧನೆ ಎಂದು ಕರೆಯುತ್ತೇನೆ ನಿಮ್ಮ ಕಾರ್ಯತಂತ್ರದ ಚಿಂತನೆಗೆ ಬಹಳ ಮುಖ್ಯವಾದ ಸ್ಥಾನ ಮತ್ತು ಇದು ಇಂದಿನ ವ್ಯವಹಾರದಲ್ಲಿ ಬಹಳ ಮುಖ್ಯವಾದ ಸಂಗತಿಯಾಗಿದೆ ಸೇವಾ ವ್ಯವಹಾರಗಳಲ್ಲಿನ ವ್ಯವಹಾರಗಳು ಪ್ರವೇಶ ತಡೆಗೋಡೆ ಕಡಿಮೆ ಇರುವುದರಿಂದ ಅನೇಕ ಸ್ಪರ್ಧಿಗಳು ಯಾವುದೇ ಉತ್ತಮ ಪ್ರದೇಶವಿದೆ ಅಲ್ಲಿ ಅನೇಕ ಸ್ಪರ್ಧಿಗಳು ಇದ್ದಾರೆ ಇಂದು ನಾವು ಆಹಾರ ಪಾಂಡಾ ಅಥವಾ o ೊಮಾಟೊ ದಂತಹ ಸಂಸ್ಥೆಗಳನ್ನು ತಿಳಿದಿರುವ ಡಬ್ಬಾವಾಲಾಗಳ ಸಂದರ್ಭದಲ್ಲಿ ನಾವು ಚರ್ಚಿಸುತ್ತಿದ್ದಂತೆ ಇ ಸೇವೆಗಳ ಉದಾಹರಣೆಗಳಿವೆ ಮತ್ತು ಅವುಗಳಲ್ಲಿ ಹಲವು ಬರಲಿವೆ ಆದ್ದರಿಂದ ಪ್ರತಿಯೊಂದು ಸೇವಾ ವ್ಯವಹಾರವೂ ಸ್ವಲ್ಪಮಟ್ಟಿಗೆ ಚಿದ್ರಗೊಂಡಿದೆ ಅಥವಾ ನಿಮ್ಮ ಪ್ರಸ್ತುತ ಮಾರುಕಟ್ಟೆ ಸ್ಥಾನದಿಂದ ಪ್ರಸ್ತುತ ಮಾರುಕಟ್ಟೆ ರಚನೆಯಿಂದ ಸ್ವಲ್ಪ ತುಂಡುಗಳನ್ನು ತುಂಡು ಮಾಡಲು ನಿರಂತರ ಸ್ಪರ್ಧಾತ್ಮಕ ಒತ್ತಡವಿದೆ ಆದ್ದರಿಂದ ಜನರು ಮೊರೆ ಹೋಗುತ್ತಿದ್ದಾರೆ ಆದ್ದರಿಂದ ಅವರು ಯಾವಾಗಲೂ ಸ್ಥಾಪಿತ ಆಟಗಾರರು ಕೆಲವೊಮ್ಮೆ ನಿಮ್ಮ ಸಹಯೋಗಿಗಳು ಆಕ್ರಮಣ ಮಾಡುತ್ತಿದ್ದಾರೆ ಕೆಲವೊಮ್ಮೆ ನಿಮ್ಮ ಪೂರೈಕೆದಾರರು ನಿಮ್ಮ ಪ್ರಸ್ತುತ ಸ್ಥಾನದ ಮೇಲೆ ಆಕ್ರಮಣ ಮಾಡಬಹುದು ಆದ್ದರಿಂದ ಬುದ್ಧಿವಂತ ಅವಕಾಶವಾದಕ್ಕಾಗಿ ಕಾರ್ಯತಂತ್ರದ ಚಿಂತನೆಯನ್ನು ಅಭಿವೃದ್ಧಿಪಡಿಸುವುದು ಕಾರ್ಯತಂತ್ರದ ಚಿಂತನೆಗೆ ಬಹಳ ಮುಖ್ಯವಾದ ವಿಧಾನವಾಗಿದೆ ಸೇವಾ ವ್ಯವಹಾರದ ಸಂದರ್ಭದಲ್ಲಿ ಮುಂದಿನ ಅಧಿವೇಶನದಲ್ಲಿ ಕಾರ್ಯತಂತ್ರದ ಕುರಿತು ಇನ್ನೂ ಕೆಲವು ವಿಷಯಗಳನ್ನು ಚರ್ಚಿಸೋಣ ಮತ್ತು ನಂತರ ನಾವು ಮತ್ತೆ ಕಾರ್ಯತಂತ್ರದ ಅಥವಾ ಬುದ್ಧಿವಂತ ಅವಕಾಶವಾದದ ಬಗ್ಗೆ ಈ ಸಂಪೂರ್ಣ ಸಂಚಿಕೆಗೆ ಹಿಂತಿರುಗುತ್ತೇವೆ ಏಕೆಂದರೆ ಇದು ಬೆಲೆಗೆ ಉತ್ತಮ ಉದಾಹರಣೆಯಾಗಿದೆ ಸೇವಾ ಸಂದರ್ಭವನ್ನು ನಾವು ಈ ವಾರ ಚರ್ಚಿಸುತ್ತೇವೆ ಧನ್ಯವಾದಗಳು